ಲೋಡ್ ಫ್ಲೋ ಅಧ್ಯಯನ ಮುಂದುವರಿಕೆ So let us take now an example on Gauss Seidel method right ಸರಿ ಈಗ ನಾವು ಗೌಸ್ ಸೀಡಲ್ ವಿಧಾನದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಹಾಗಾಗಿ ನಾವು ತರಗತಿಯ ಅಭ್ಯಾಸದ ಕಡೆಗೆ ಗಮನಹರಿಸೋಣ ನಾವು ದೊಡ್ಡ ಸಮಸ್ಯೆಗಳನ್ನು ಪರಿಗಣಿಸಲಾಗುವುದಿಲ್ಲ ಏಕೆಂದರೆ ಅದಕ್ಕಾಗಿ ನಮಗೆ ಗಣಕಯಂತ್ರದ ಅವಶ್ಯಕತೆಯಿದೆ ಅದಕ್ಕೆ ನಾವು ಮೂರು ಬಸ್ ವಿದ್ಯುತ್ ಶಕ್ತಿ ವ್ಯವಸ್ಥೆ ಆರಿಸಿಕೊಂಡಿದ್ದು ಅದರಲ್ಲಿ ಬಸ್ 1 ನ್ನು ಸ್ಲ್ಯಾಕ್ ಬಸ್ ಅಗಿಯೂ ಬಸ್ 2 ಮತ್ತು 3 ಅನ್ನು PQ ಬಸ್ ಅಗಿಯೂ ಪರಿಗಣಿಸಿದ್ದೇವೆ ಅದರ ಸರಿಯಾದ ಪರಿಹಾರವನ್ನು ನಾವು ಎರಡೂ ಬಸ್ ನ್ನು PQ ವಿಧಾನದಂತೆ ಹಾಗೂ ಇನ್ನೊಂದು PV ಬಸ್ ಗಾಗಿ ಗೌಸ್ ಸೀಡಲ್ ವಿಧಾನದಂತೆಯೂ ಅಭ್ಯಾಸ ಮಾಡಿ ತಿಳಿದುಕೊಳ್ಳೋಣ ಹಾಗಾಗಿ ನಾವು ಮೊದಲನೆಯದನ್ನು ಗೌಸ್ ಸೀಡಲ್ ನಿಯಮದಂತೆ ಬಸ್ 2 ಮತ್ತು 3 ರಲ್ಲಿನ ವಿದ್ಯುತ್ಆವೇಶಅನ್ನು ಕಂಡುಹಿಡಿಯೋಣ ಅಲ್ಲವೇ ಎರಡನೆಯದಾಗಿ ಸ್ಲ್ಯಾಕ್ ಬಸ್ ನ ನಿಜವಾದ ಮತ್ತು ಪ್ರತಿಕ್ರಿಯೆಯ ಶಕ್ತಿಯನ್ನು ಮಾಹಿತಿ ದೊರೆತ ಮೇಲೆ ಪುನರಾವರ್ತನೆ ಮಾಡೋಣವಲ್ಲವೇ ಎರಡನೇ ಪುನರಾವರ್ತನೆಯ ನಂತರ ಭಾಗ c ಯು ವಿದ್ಯುತ್ ಸಾಲಿನ ಹರಿವು ಮತ್ತು ನಷ್ಟವನ್ನು ನಿರ್ಧರಿಸುತ್ತದೆ ಹಾಗೂ ವಿದ್ಯುತ್ ಆವೇಶದ ಒಳಹರಿವನ್ನು ಕಡೆಗಣಿಸುತ್ತದೆ ಹಾಗಾಗಿ ವಿದ್ಯುತ್ ನ ಒಳಹರಿವನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಮತ್ತು ಅದರ ಮಾಹಿತಿ ಹೀಗಿದೆ ಬೇಸ್ MVA 100 ಈ ಪ್ರಕರಣದಲ್ಲಿ 3 ಬಸ್ ಗಳು ಬಸ್ 1 ಸ್ಲ್ಯಾಕ್ ಬಸ್ ಹಾಗೂ ಸ್ಲ್ಯಾಕ್ ಬಸ್ನ ಸರಾಸರಿ ವೋಲ್ಟೇಜ್ 1 05j0 ಎಂದು ಪರಿಗಣಿಸಲಾಗಿದೆ ಮತ್ತು ಇದು ಸ್ಥಿರವಾಗಿದೆ ಬಸ್ 2 ಮತ್ತು ಬಸ್ 3 ರ ಪ್ರಾಥಮಿಕ ಮೌಲ್ಯ ವು 1j0 1 j 0 ಎಂದುಕೊಳ್ಳೋಣ ಆದರೂ ಪಠ್ಯದ ಅಭಿವೃದ್ಧಿಯ ಸಮಯದಲ್ಲಿ ಸಮಾಂತರ ವೋಲ್ಟೇಜ್ ಆರಂಭ ಮತ್ತದು 1 05 ಇದ್ದಲ್ಲಿ ಹಾಗೂ ಮತ್ತೆರಡರ ಆರಂಭಿಕ ಮೌಲ್ಯ1 05j0 ಇದ್ದಲ್ಲಿ ಒಳ್ಳೆಯದೆಂದು ಹೇಳಿಕೊಂಡಿದ್ದೆವು ಆದರೆ ನಾವಿಲ್ಲಿ ಆರಂಭಿಕ ಮೌಲ್ಯವನ್ನು 1 j 0 and 1 j 0 ಎಂದು ತೆಗೆದುಕೊಂಡಿದ್ದೇವೆ ಬಸ್ 1 ಸ್ಲ್ಯಾಕ್ ಬಸ್ ಆದ್ದರಿಂದ ಮಾನದಂಡ ಉತ್ಪಾದನೆ ಲೋಡ್ ವಿರಬಾರದು ಒಂದು ವೇಳೆ ಸ್ಲ್ಯಾಕ್ ಬಸ್ ನಲ್ಲಿ ಲೋಡ್ ವಿದ್ದಲ್ಲಿ ಅದು ನೆಪ ಮಾತ್ರದಾಗಿದರೆ ಮತ್ತದು ಪುನರಾವರ್ತನೆಯ ಸಮಯದಲ್ಲಿ ಅಗತ್ಯವಿಲ್ಲ ಒಂದು ವೇಳೆ ಸ್ಲ್ಯಾಕ್ ಬಸ್ ನಲ್ಲಿ ಲೋಡ್ ಇದ್ದಲ್ಲಿ ನೀವೇನು ಮಾಡಬಹುದೆಂದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಡಿ ಸ್ಲ್ಯಾಕ್ ಬಸ್ ನ ನಿಜ ಶಕ್ತಿ ಹಾಗೂ ಪ್ರತಿಕ್ರಿಯಾತ್ಮಕ ಶಕ್ತಿ P𝐺1 ಮತ್ತು 𝑄𝐺1 ಯ ಪುನರಾವರ್ತನೆಯ ಸಮಯದಲ್ಲಿ ಅದು ಅಗತ್ಯವಿಲ್ಲ ನಿಮಗೆ ಏನಾದರು ಲಭಿಸಿದರೂ ಮತ್ತು ಸ್ಯ್ಲಾಕ್ ಬಸ್ ನಲ್ಲಿ ಯಾವುದಾದರು ಲೋಡ್ಇದ್ದರೂ ಸಹ ಅದರಿಂದ PG1 ಏನಾದರೂ ಸಿಕ್ಕಿದರೂ ಆ ಲೋಡ್ ಕೂಡ ನಿಮಗೆ ಸಿಗಬೇಕು ನಂತರದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಹೇಳುತ್ತೇನೆ ಹಾಗೆಯೇ ಇಲ್ಲದಿದ್ದರೆ ಇನ್ನೇನಾದರೂ ಕೊಟ್ಟಿದ್ದರೂ ಸಹ ಇದು ನಿಮ್ಮ ಪುನರಾವರ್ತನೆಯ ಪ್ರಕ್ರಿಯೆಗೆ ನಕಲಿ ನಿಯತಾಂಕದಂತೆ ವರ್ತಿಸುತ್ತದೆ ಮತ್ತು ಬಸ್ 2 ನ ಲೋಡ್ 50 ಮೆಗಾ ವ್ಯಾಟ್ 30 ಮೆಗಾವ್ಯಾಟ್ ಬೇಸ್ MVA 100 ಆಗಿರುತ್ತದೆ ಮತ್ತು ಲೋಡ್ ಅನ್ನು 305 6 ಮೆಗಾವ್ಯಾಟ್ 140 2 ಮೆಗಾ ವ್ಯಾಟ್ ಕೊಟ್ಟಿರುತ್ತಾರೆ ಮತ್ತು ಬಸ್ 3 ಅಲ್ಲ ಅದು ಲೋಡ್ ಆದರೆ ಅಲ್ಲಿ ಜನರೇಟರ್ ಸಂಪರ್ಕಗೊಂಡಿಲ್ಲ ಹಾಗಾಗಿ 0 ಆದರೆ ಲೋಡ್ 138 6 ಮೆಗಾವ್ಯಾಟ್ ಮತ್ತು 45 2 ಮೆಗಾವ್ಯಾಟ್ ಮತ್ತು ರೇಖಾ ಇಂಪಿಡೆನ್ಸ್ ಕೂಡ ಕೊಟ್ಟಿದೆ ಅದು 1 ರಿಂದ 2 1 3 ಮತ್ತು 2 3 ಇವೆಲ್ಲವೂ ಪ್ರತಿ ಒಂದರ ಮೌಲ್ಯ ಹಾಗಾಗಿ ಇಂಪಿಡೆನ್ಸ್ ಇದನ್ನು ಪ್ರತಿ ಒಂದರ ಮೌಲ್ಯದಲ್ಲಿ ಕೊಟ್ಟಿರುತ್ತಾರೆ ಈ ವಿದ್ಯುತ್ ಶಕ್ತಿಯನ್ನು ಕೂಡ ಪ್ರತಿ ಒಂದರ ಮೌಲ್ಯದಲ್ಲಿ ಕೊಟ್ಟಿರುತ್ತಾರೆ ಆದರೆ ಇವನ್ನು ಒಂದರ ನಿಜವಾದ ಮೆಗಾವ್ಯಾಟ್ ಮತ್ತು ಮೆಗಾ ವಿಎಆರ್ನಲ್ಲಿ ಕೊಟ್ಟಿರುತ್ತಾರೆ ಇವೆಲ್ಲವನ್ನು ನೀವು 100 ರಿಂದ ಭಾಗಿಸಬೇಕು ಏಕೆಂದರೆ ಬೇಸ್ ಇಲ್ಲಿ 100 ಅದನ್ನು ಪ್ರತಿ ಒಂದರ ಮೌಲ್ಯಕ್ಕೆ ಪರಿವರ್ತನೆ ಮಾಡಬಹುದು ಮುಂದೆ ನಾವು ಹೇಗೆ ಹಂತ ಹಂತವಾಗಿ ಲೆಕ್ಕಾಚಾರ ಮಾಡುವುದೆಂದು ನೋಡೋಣ ಹಾಗಾಗಿ ಆ ಸಂದರ್ಭದಲ್ಲಿ ನಿಮ್ಮ ಮೊದಲ ಹೆಜ್ಜೆ ನಿಮ್ಮ ಗಣನೆಯ ಪ್ರಾರಂಭ ಮೊದಲನೆಯದಾಗಿ ನೀವು ಎಲ್ಲಾ ಲೋಡ್ ಅನ್ನು ಪ್ರತಿ ಒಂದು ಮೌಲ್ಯಕ್ಕೆ ಪರಿವರ್ತಿಸುವುದು ಹಾಗಾಗಿ ಬಸ್2 ಲೋಡ್ P L2 ಆಗಿರುತ್ತದೆ 6100ಅಂದರೆ 3 056 ಪ್ರತಿ ಮೌಲ್ಯ ಅಂತೆಯೇ Q L2 ಕೂಡ 142 2100ಪ್ರತಿ ಒಂದು 1 ಅಂತೆಯೇ P L3 138 6 100ಪ್ರತಿ ಒಂದು 1 386 ಮತ್ತು Q L3 ಕೂಡ 45 2100ಪ್ರತಿ ಒಂದು 0 452 ಈಗ ಎಲ್ಲಾ ಪರಿವರ್ತನೆಗೊಂಡ ಎಲ್ಲಾ ಉತ್ಪಾದನೆಗೊಂಡ ಪ್ರತಿ ಯೂನಿಟ್ ಮೌಲ್ಯದಲ್ಲಿ ಇದೆ ಬಸ್ 2 ಅಲ್ಲಿ P G2 50 ಮೆಗಾವ್ಯಾಟ್ 50 100ಪ್ರತಿ ಒಂದು ಮೌಲ್ಯ 0 5 ಮತ್ತು Q G2 30 100 ಪ್ರತಿ ಒಂದು ಮೌಲ್ಯ 0 ಹಾಗಾಗಿ ಈಗ ಕೊಟ್ಟಿರುವ ಇವೆಲ್ಲವೂ ಬಸ್ 2 ಮತ್ತು 3 ರ ಒಟ್ಟಾರೆ ಕೊಟ್ಟಂತಹ ವಿದ್ಯುತ್ ಶಕ್ತಿಯನ್ನು ಗಣನೆ ಮಾಡುತ್ತದೆ ಹಾಗಾಗಿ ಸಾಮಾನ್ಯವಾಗಿ ನಾನು ಹೇಳುವುದಾದರೆ ಒಂದು ವೇಳೆ ಉತ್ಪಾದನೆ ಇದ್ದರೆ ಅಂದರೆ ಇದು ಒಟ್ಟಾರೆ ಕೊಟ್ಟಂತಹ ವಿದ್ಯುತ್ ಶಕ್ತಿ ಹಾಗಾಗಿ ಇದು ಬಸ್ i ಮತ್ತು ನಮ್ಮಲ್ಲಿ ಲೋಡ್ ಇದೆ ಅಂದರೆ P Li jQ L1 ಇದು ಬಸ್ I ಗೆ ಹಾಗೂ ಇಲ್ಲಿ Pgi jQ qi ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಒಟ್ಟಾರೆ ಇಂಜೆಕ್ಟ್ ಡ ಪವರ್ ಅಲ್ಲವೇ ಒಟ್ಟಾರೆ ಇಂಜೆಕ್ಟ್ ಡ ಪವರ್ P i ಮತ್ತು Q i ಹಾಗಾಗಿ P i ವಾಸ್ತವವಾಗಿ P gi −P Li ಮತ್ತು Q i ಇದು Q gi −QLi ಆಗಿರುತ್ತದೆ ಇವು ಒಟ್ಟಾರೆ ಇಂಜೆಕ್ಟ್'ಡ ಪವರ್ ಯಾಕೆಂದರೆ ಇಂಜೆಕ್ಟ್'ಡ ಪವರ್ ಲೋಡ್ ನಿಂದ ಹೊರಬರುತ್ತದೆ ಹಾಗಾಗಿ ಒಟ್ಟಾರೆ ಇಂಜೆಕ್ಟ್ ಡ ಪವರ್ P gi −P Li ಆದ್ದರಿಂದ ಬಸ್ 2 ನಲ್ಲಿ ನಿಮ್ಮ PP2 ಇದು P g P g2 P L2 ಆಗಿರುತ್ತದೆ ನಾನು ನಿಮಗೆ ಹೇಳಿದ್ದೇನೆ PiPgi PLi ಹಾಗಾಗಿ ಅದು P2 Pg2 PL2 ಅಂದರೆ 0 056 ಅಂದರೆ ಪ್ರತಿ ಯೂನಿಟ್'ಗೆ −2 556 ಆಗುತ್ತದೆ ಅಂತೆಯೇ Q2 Qg2 QL2 ಅಂದರೆ 0 ಹಾಗಾಗಿ ಇದು ಪ್ರತಿ ಯೂನಿಟ್'ಗೆ −1 102 ಆಗುತ್ತದೆ ಮತ್ತು P3 Pg3 PL3 ಆದರೆ ಬಸ್ 3 ನಲ್ಲಿ ಯಾವುದೇ ಉತ್ಪಾದನೆ ಇರುವುದಿಲ್ಲ ಅಂದರೆ Pg3 ಸೊನ್ನೆ ಆದ್ದರಿಂದ 0 −1 386 ಅಂದರೆ ಪ್ರತಿ ಯೂನಿಟ್'ಗೆ −1 386 ಮೌಲ್ಯ ಮತ್ತು Q3 Qg3 QL3 ಹಾಗಾಗಿ 0 − 0 452 ಅಂದರೆ ಪ್ರತಿ ಯೂನಿಟ್'ಗೆ −0 452 ಮೌಲ್ಯ ಈ ರೀತಿಯಲ್ಲಿ ನೀವು ಇದನ್ನು ಪರಿವರ್ತನೆಮಾಡುವಿರಿ ಇವೆಲ್ಲವೂ ಗಣನೆಯನ್ನು ಮಾಡುವ ಪ್ರಥಮ ಹಂತ ಈಗ ದ್ವಿತೀಯ ಹಂತ y ಬಸ್ ಮ್ಯಾಟ್ರಿಕ್ಸ್ನ ರಚನೆ ಹಾಗಾಗಿ ಎಲ್ಲ Zi ಮೌಲ್ಯ ಎಲ್ಲ Zik ಮೌಲ್ಯವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನೀವು ಮೊದಲು ಸಣ್ಣ y12 ಸಣ್ಣ y21 1Z12 ಹಾಗಾಗಿ ಈ ಮೌಲ್ಯ 0 02j 0 04 ಕೊಟ್ಟಿದ್ದಾರೆ ಅಂದರೆ 10−j 20 ಆಗಿದೆ ಅದೇ ರೀತಿ y13 y31 1Z13 10 01j 0 03ಅಂದರೆ 10−j30 ಅಂತೆಯೇ y23 y32 ಸಣ್ಣ y ದೊಡ್ಡ ಹಾಗೂ ಸಣ್ಣ y ಅಕ್ಷರದ ಬಗ್ಗೆ ಗೊಂದಲ ಮಾಡಿಕೊಳ್ಳಬೇಡಿ ದೊಡ್ಡ ಅಕ್ಷರ ವಿದ್ದಾಗ ನಾನು ನಿಮಗೆ Y ಮ್ಯಾಟ್ರಿಕ್ಸ್ ತೋರಿಸಿದ್ದೇನೆ ಹಾಗೂ ಇದು ಕೇವಲ LINEಅಡ್ಮಿಟ್ಟನ್ಸ್ ಅಂದರೆ ಬೇರೆ ಲೈನ್ ಅಡ್ಮಿಟ್ಟನ್ಸ್ ಅಂದರೆ 1Z23 ಅಂದರೆ 10 0125 j 0 025 ಇದು 16 ಮೈನಸ್ j32 ಈಗ ಯಾಕೆ ನಾವು ಚಾರ್ಜಿಂಗ್ ಅಡ್ಮಿಟೆಂಸ್ ಅನ್ನು ನಿರ್ಲಕ್ಷಿಸಿದ್ದೇವೆ ಹಾಗಾಗಿ Y11 Y12 Y13 Y10 ಅಂದರೆ ಚಾರ್ಜಿಂಗ್ ಅಡ್ಮಿಟೆಂಸ್ Y11 ಅನ್ನು ನೀವು ಕಂಡುಹಿಡಿದರೆ ಅದು y12y13 y10 ಆದರೆ ಚಾರ್ಜಿಂಗ್ ಅಡ್ಮಿಟೆಂಸ್ ಅನ್ನು ನಿರ್ಲಕ್ಷಿಸಲಾಗಿದೆ ಇಲ್ಲಿ ಅದು 0 ಆದ್ದರಿಂದ ಇದು ಸಣ್ಣ ಅಕ್ಷರ y12 ನ್ನು y13 ಗೆ ಕೂಡಿಸಿದಾಗ Y11 ಗೆ ಸಮಾನಗಿದೆ ಅಂದರೆ 10 − j 20 10 − j 30 20 −j 50 ಅಂತೆಯೇ Y22 ಇದು y2 ಅಂದರೆ ಸಣ್ಣ y21 ಪ್ಲಸ್ ಸಣ್ಣ y23 ಏಕೆಂದರೆ ಯಾವುದೇ ಚಾರ್ಜಿಂಗ್ ಅಡ್ಮಿಟೆಂಸ್ ಅನ್ನು ನಾವು ಪರಿಗಣಿಸಿಲ್ಲ ಹಾಗಾಗಿ y12 y21 y12 ಅಂದರೆ y12 y 23 ಅಂದರೆ ಅದು ಒಟ್ಟಾರೆಯಾಗಿ 26 − j52 ಆಗುತ್ತದೆ ನಂತರ ಈ Y33 ದೊಡ್ಡ ಅಕ್ಷರ Y33 ಸಣ್ಣ ಅಕ್ಷರ y13 y23 ಇದು ಒಟ್ಟಾರೆಯಾಗಿ 26 − j62 ಆಗುತ್ತದೆ ಈಗ ದೊಡ್ಡ ಅಕ್ಷರY11 ಇದು ಇಲ್ಲಿಂದ ದೊಡ್ಡ ಅಕ್ಷರ Y1 ಇದರ ಪ್ರಮಾಣ 53 85 ಆಂಗಲ್ ಮೈನಸ್ 68 2 ಡಿಗ್ರಿ ಅಂತೆಯೇ ದೊಡ್ಡ ಅಕ್ಷರ Y22 ಇದು 58 13 ಆಂಗಲ್ ಮೈನಸ್ 63 ಮತ್ತು ಅಂತೆಯೇ ದೊಡ್ಡ ಅಕ್ಷರ Y33 ಇದು 67 23 ಆಗುತ್ತದೆ ಆಂಗಲ್ ಮೈನಸ್ 67 2 ಡಿಗ್ರಿ ಹಾಗಾಗಿ Y11 Y22 Y33 ಇವೆಲ್ಲ ಡೈಗೊನಲ್ ಅಂಶಗಳು Y ಮ್ಯಾಟ್ರಿಕ್ಸ್ ಅನ್ನು ಮಾಡುತ್ತದೆ ನಂತರ ಡೈಗೊನಲ್ ಅಂಶಗಳು ದೊಡ್ಡ Y12 ಮೈನಸ್ ಸ್ಮಾಲ್ y12 ಹಾಗಾಗಿ 10 −j 20 ಇದು 22 36 ಕೋನ 116 6 ಆಗುತ್ತದೆ ಅಂತೆಯೇ ದೊಡ್ಡ ಅಕ್ಷರ Y12 ಇದು ದೊಡ್ಡ ಅಕ್ಷರ Y21 ಗೆ ಸಮನಾಗಿದೆ ಮ್ಯಾಟ್ರಿಕ್ಸ್ಇದು ಸಮ್ಮಿತೀಯ ಹಾಗಾಗಿ ದೊಡ್ಡ ಅಕ್ಷರ Y13 ಇದು ದೊಡ್ಡ ಅಕ್ಷರ Y31 −y13−10− j 30 ಇದು 31 62 ಕೋನ 108 4 ಡಿಗ್ರಿ ಮತ್ತು ದೊಡ್ಡ ಅಕ್ಷರ Y23 ಇದು ದೊಡ್ಡ ಅಕ್ಷರ Y32 ಗೆ ಸಮನಾಗಿದೆ ಇದು ಸಣ್ಣ ಕಳೆ y23 ಗೆ ಸಮನಾಗಿದೆ ಅಂದರೆ − 77 ಕೋನ 116 6 ಡಿಗ್ರಿ ಆಗಿದೆ ಆದ್ದರಿಂದ ನೀವು Y ಬಸ್ ಮ್ಯಾಟ್ರಿಕ್ಸ್ Y11Y12 Y13 ಅನ್ನು ರಚಿಸುತ್ತೀರಿ ಆದ್ದರಿಂದ Y ಬಸ್ ಮ್ಯಾಟ್ರಿಕ್ಸ್ ಸರಿಯಾಗಿ ರೂಪುಗೊಳ್ಳುತ್ತದೆ ಆದ್ದರಿಂದ ಹಂತ 3 ನಂತರ ಪುನರಾವರ್ತನೆಯ ಗಣನೆಯ ಲೆಕ್ಕಾಚಾರವಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಮೊದಲು ಗೌಸ್ ಸೀಡೆಲ್ ವಿಧಾನಕ್ಕಾಗಿ ಎಲ್ಲಾ ಮೂರು ಸಮೀಕರಣಗಳನ್ನು ಬರೆಯಬೇಕಾಗಿದೆ ಗೌಸ್ ಸೀಡೆಲ್ ಎಂದು ನಮಗೆ ತಿಳಿದಿದೆ ಗೌಸ್ ಸೀಡೆಲ್ ವಿಧಾನಕ್ಕಾಗಿ ನಿಮ್ಮ ಸಮೀಕರಣಗಳು ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಸಾಮಾನ್ಯವಾಗಿ ನೀಡಲಾಗಿದೆ ಆದ್ದರಿಂದಇಲ್ಲಿ ಬಸ್ 2 ನ್ನು V2p1 ಈ ರೀತಿಯಾಗಿ ಬರೆಯುವುದು ಈಗಾಗಲೇ ತಿಳಿದಿದ್ದೇವೆ ಈಗಾಗಲೇ ನಾವು ಈ ಎಲ್ಲ ವಿಷಯಗಳನ್ನು ಚರ್ಚಿಸಿದ್ದೇವೆ ಉದಾಹರಣೆಗೆ ನಾಲ್ಕು ಬಸ್ ವ್ಯವಸ್ಥೆಗಾಗಿ ನಾವು ಈಗಾಗಲೇ ಈ ಎಲ್ಲ ವಿಷಯಗಳನ್ನು ಚರ್ಚಿಸಿದ್ದೇವೆ ಆದರೆ ನಾವು ಈ ಸಂದರ್ಭದಲ್ಲಿ ಮೂರು ಬಸ್ ಸಮಸ್ಯೆ ನೋಡುತ್ತಿದ್ದೇವೆ ಆದ್ದರಿಂದ ನೀವು ಕೇವಲ ಎರಡು ಸಮೀಕರಣವನ್ನು ಹೊಂದಿದ್ದೀರಿ ಏಕೆಂದರೆ ಬಸ್ 1 ಸ್ಲಾಕ್ ಬಸ್ ಆಗಿದೆ ಆದ್ದರಿಂದ V2P1 ಎಂಬುದು ಪುನರಾವರ್ತನೆಯ ಎಣಿಕೆಯ Y2'ವು '1' ಕ್ಕೆ ಸಮನಾಗಿರುತ್ತದೆ ಮತ್ತು P2−jQ2V2 ನಂತರ ಸಂಯುಕ್ತ −Y21V1 − Y23V3 − Y24V4p ಇದು ಸಮೀಕರಣ1 V2p11Y22P2 jQ2V2p Y21V1 Y23V3 Y24V4p ಮತ್ತು V1 ನಿಧಾನಗತಿಯ ಬಸ್ ಆಗಿರುವುದರಿಂದ ದಯವಿಟ್ಟು ಯಾವುದೇ ಪುನರಾವರ್ತನೆಯ ಸಂಖ್ಯೆಯನ್ನು ಇಲ್ಲಿ ಇಡಬೇಡಿ ಏಕೆಂದರೆ ಅದರ ಮೂಲಕ ಈ ವಿಷಯವನ್ನು V1 ಸ್ಲಾಕ್ ಬಸ್ಮತ್ತು ಅದರ ವಿದ್ಯುತ್ ಆವೇಶ 1 05j 0 ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಅದು ನಿರ್ಬಂಧವಾಗಿ ಉಳಿಯುತ್ತದೆ ಮತ್ತು ನಿಮ್ಮ ಮತ್ತು ಎಲ್ಲಾ ಬಸ್ಸುಗಳು PQ ಬಸ್ಸುಗಳು ಕೇವಲ Y Y2Y21 ಮತ್ತು ಯಾವುದೇ ರೀತಿಯಲ್ಲಿ ಇದು ಅಡ್ಮಿಟ್ಟನ್ಸ್ ಮ್ಯಾಟ್ರಿಕ್ಸ್ ಅಂಶವಾಗಿದೆ ಆದ್ದರಿಂದ ಇದು ಸ್ಥಿರವಾಗಿರುತ್ತದೆ ಮತ್ತು P2 ಮತ್ತು Q2 ಸಹ ಇರುತ್ತದೆ ಪುನರಾವರ್ತನೆಯ ಪ್ರಕ್ರಿಯೆಯ ಉದ್ದಕ್ಕೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಇಲ್ಲಿ ಮಾತ್ರ ಬದಲಾಯಿಸಬಹುದಾದ ಪರಿಮಾಣ V2 ಅಂದರೆ ಈ ಎರಡು ವಿಷಯಗಳು ಪ್ರಮಾಣ ಕೋನ ಇವು ಕಾಂಪ್ಲೆಕ್ಸ್ ಆಗಿವೆ ಇವು ಕಾಂಪ್ಲೆಕ್ಸ್ ವಿದ್ಯುತ್ ಆವೇಶ ಆದ್ದರಿಂದ ಇದು ಸಾಮಾನ್ಯವಾಗಿ ನಾವು Y22 ಕ್ಕೆ1 ಅನ್ನು ಬರೆಯುತ್ತೇವೆ Y22 ನಂತರ ಇದು V2 ಅದೇ ರೀತಿ ಬಸ್ 3 ನ್ನು ನಾವು ಹೀಗೆ ಬರೆಯಬಹುದು V3p1 Y33 P3 jQ3V3p ಇಲ್ಲಿ ಧಾತು P ಎನ್ನುವುದು ಪುನರಾವರ್ತನೆಯ ಸಂಖ್ಯೆ ಅದು ಕಳೆ Y3T1Y31V1 Y32V2p1 P ಯ ಬದಲು ಕೂಡಲೇ ಬರುವ ಬೆಲೆಯನ್ನು ಬರೆಯಬಹುದು ಆದುದರಿಂದ V2ನ ಮೊದಲಿಗೆ V2p1ಯ ಬೆಲೆಯನ್ನು ಕಂಡುಹಿಡಿಯಬೇಕು ಆದುದರಿಂದ V29 ನ್ನು ಬರೆಯುವ ಬದಲು V2p1ನ್ನು ತೆಗೆದುಕೊಂಡರೆ ಪರಿವರ್ತನೆ ಕೆಲಸ ವೇಗವಾಗಿರುತ್ತದೆ ಆಗ ಪುನರಾವರ್ತನೆಯಸಂಖ್ಯೆ ಕಡಿಮೆಯಾಗಿರುತ್ತದೆ ಆದ್ದರಿಂದ ಈ ಎರಡು ಸಮೀಕರಣ ನೆನಪಿಡುವುದು ಉತ್ತಮ V3p11Y33P3 jQ3V3p Y31V1 Y32V2 Y34V4p ಈಗ ಸ್ಲಾಕ್ ಬಸ್ನ ವಿದ್ಯುತ್ ಆವೇಶ V1 ಗೆ 1 05j0 ಕೊಡಲಾಗಿದೆ ಈಗ ಪ್ರಾರಂಭದ ಮೌಲ್ಯ 1j 0 ಆದುದರಿಂದ V201j 0 ಇದು ಪ್ರಾರಂಭದ ಮೌಲ್ಯ ಮತ್ತು V30 ಇದರ ಮೇಲ್ಬರಹ 0 ಎಂದು ತೆಗೆದುಕೊಂಡಿದ್ದೀರಿ ಆದುದರಿಂದ 1i 0 ಇವುಗಳು ಮೊದಲ ಮೌಲ್ಯಗಳುvalue's ಈಗ V3 ಮತ್ತು V2 ಹೊರತುಪಡಿಸಿ ನಾನು ಏನು ಮಾಡುತ್ತೇನೆಂದರೆ ಇಲ್ಲಿ ನಾನು V3 ಮತ್ತು V2 ಹೊಂದಿರುವ ಸಮೀಕರಣವು ಪುನರಾವರ್ತನೆಯ ಪ್ರಕ್ರಿಯೆಯಲ್ಲಿ ಸ್ಥಿರವಾಗಿರುತ್ತದೆ ಆದ್ದರಿಂದ ಉದಾಹರಣೆಗೆ ಹೇಗೆ ಲೆಕ್ಕಾಚಾರ ಮಾಡುತ್ತದೆ ಈ ಸಮೀಕರಣವನ್ನು ನೋಡಿ V2p1 ಕ್ಕೆ ಸಮನಾಗಿ P2 jQ2 ನಾನು ಈ ರೀತಿ ಬರೆದೆ Y1 Y22Y22 Y1 Y22Y22 ಇದನ್ನು 1 ದರ ಗಾಥ V2Pಕಳೆ Y21Y22ಎಲ್ಲವೂ ಕ್ಯಾಪಿಟಲ್ ಅಕ್ಷರಗಳುV1 ನ ಮೈನಸ್ Y23Y22 V3p ಆಗಿರುತ್ತದೆ ಏಕೆಂದರೆ ಈ ಪದವು ಪುನರಾವರ್ತನೆಯ ಪ್ರಕ್ರಿಯೆಯಲ್ಲಿ ಸ್ಥಿರವಾಗಿರುತ್ತದೆ ಮತ್ತು ಈ ಪದವು ಪುನರಾವರ್ತನೆಯ ಉದ್ದಕ್ಕೂ ಪ್ರಕ್ರಿಯೆ ಸ್ಥಿರವಾಗಿರುತ್ತದೆ ಇದರರ್ಥ ನೀವು ಈ ಪದವನ್ನು ಒಂದನ್ನು ಲೆಕ್ಕಾಚಾರ ಮಾಡಿ ಅದನ್ನು ಆ ಸಮೀಕರಣದಲ್ಲಿ ಇಟ್ಟರೆ ಈ ನಿಯಮಗಳನ್ನು ಮತ್ತೆ ಮತ್ತೆ ಸರಿಯಾಗಿ ಲೆಕ್ಕಾಚಾರ ಮಾಡುವ ಅಗತ್ಯವಿಲ್ಲ V2p1P2 jQ2Y221V2p Y21Y22V1 Y23Y22V3p ಆದ್ದರಿಂದ ಅದಕ್ಕಾಗಿಯೇ ನಿಮ್ಮ ಗಣನೆಯಲ್ಲಿ ನೀವು ಮೊದಲು P2 jQ2Y22ಈ ಪದವನ್ನು ಲೆಕ್ಕಾಚಾರ ಮಾಡುತ್ತೀರಿ ಮತ್ತುY21Y22 ಮತ್ತು Y23Y22 ಎಲ್ಲ ಕ್ಯಾಪಿಟಲ್ ಅಕ್ಷರ ಮೊದಲಿಗೆ ಲೆಕ್ಕ ಮಾಡಬೇಕು ಆದುದರಿಂದ ನಿಮ್ಮ ಈ ಸಮೀಕರಣ P2 jQ2Y22P2 ಮತ್ತು Q2 ನ ಏಕಮಾನ ಬೆಲೆಈಗಾಗಲೇ ಸಿಕ್ಕಿದೆ ಆದುದರಿಂದ−2 556 j 1 102 ಮತ್ತು Y22 ನ ಬೆಲೆ ಕೋನ 58 13 ಮೈನಸ್ 63 ಆದರೆ ನಿಜವಾದ ಬೆಲೆ ಕೋನ 0 078 220 1 ಡಿಗ್ರಿ ಅದೇ ರೀತಿ ನಾನು ಹೇಳಿದ Y21Y22 ಅಂದರೆ Y21Y22 Y23Y22ಇದನ್ನೆಲ್ಲ ನಾವು ಲೆಕ್ಕ ಮಾಡ್ಬೇಕು ಆಮೇಲೆ Y21Y22 ಗೆ ಕೋನ 23 36 116 6 ಡಿಗ್ರಿ ಈ ಎರಡು ಬೆಲೆಯನ್ನು ಕೊಟ್ಟಾಗ ಅಂದರೆ 58 ಆದುದರಿಂದ ಆಗ ಕೋನ 0 3846 180 ಡಿಗ್ರಿಯು −0 3846 ಸಮ ಎಂದು ಸಿಗುತ್ತದೆ ಅದೇ ರೀತಿ ದೊಡ್ಡ ಅಕ್ಷರ Y23Y22 ಅಂದರೆ ಕೋನ 35 6 ಡಿಗ್ರಿ ಮತ್ತು ಇದು ಕೋನ 58 13ಮೈನಸ್ 63 4ಡಿಗ್ರಿ ಇದು 0 6153 ಆಗಿರುತ್ತದೆ ಮತ್ತು ಕೋನ 180 ಡಿಗ್ರಿ ಆದುದರಿಂದ −0 6153 ಆದರೆ ಇದು ಸಮೀಕರಣ 2 ನಿಯತಾಂಕಗಳಾಗಿವೆ ಇದರಲ್ಲಿ V2ಪುನರಾವರ್ತನೆಯ ಪ್ರಕ್ರಿಯೆಯಲ್ಲಿ ಬದಲಾಗುವುದಿಲ್ಲ ಹಾಗೂ ಸ್ಥಿರವಾಗಿರುತ್ತದೆ ಅದೇ ರೀತಿ ಸಮೀಕರಣ P ಯಲ್ಲಿ ನೀವು P3 jQ3Y33 ಆಮೇಲೆ Y31Y33 ಲೆಕ್ಕ ಮಾಡಿ ಯಾಕೆಂದರೆ 1Y33 ಯೊಂದಿಗೆ ಗುಣಿಸಿ ಕಳೆ Y32Y33 ನೀವು ಇದನ್ನು ಗುಣಿಸಿದಾಗ ಇದು ಸ್ಥಿರ ಪದವಾಗಿ ಉಳಿಯುತ್ತದೆ ಆದ್ದರಿಂದ ಸಮೀಕರಣ 1 V 2 ಅನ್ನು ಬರೆಯಿರಿ ಆದ್ದರಿಂದ ಇದರರ್ಥ ನೀವು ಹಾಗೆ ಮಾಡಿದರೆ ಮೊದಲು ಕರೆಯುವದನ್ನು ಬರೆಯಿರಿ ನಂತರ ಸಮೀಕರಣ 1 V ಅನ್ನು ಬರೆಯಿರಿ V2p1ಮೊದಲು ನೀವು ಲೆಕ್ಕಾಚಾರ ಮಾಡಿದ P2 jQ2Y22ಎಲ್ಲವನ್ನೂ ಬರೆಯಿರಿ ಆದರೆ ಇದು 0 0478 ಕೋನ 222 1 ಡಿಗ್ರಿ ಯು ∗ ಭಾಗಿಸಲ್ಪಟ್ಟಿದೆ ಜೊತೆಗೆ −0 3846 ಇದು 0 3846 V 1 ಆಗಿದೆ ಮತ್ತು ಇಲ್ಲಿಯೂ ಅದು −0 6153ಆಗಿತ್ತುಅದು ಕೂಡ 0 6153 V3 ಆಗಿದೆ ಆದ್ದರಿಂದ ಇವು V2 ನ ಸಮೀಕರಣ ಹಾಗೂ ಸಮೀಕರಣ 3 ಆಗಿದೆ ಹಾಗೆಯೇ ಸಮೀಕರಣ V3 ಕಂಡು ಹಿಡಿಯಲು P3 jQ3capital Y33 ನ್ನು ಲೆಕ್ಕಾಚಾರ ಮಾಡಿ ಆದರೆ P3 Q3 ಎಲ್ಲವನ್ನೂ ಲೆಕ್ಕ ಮಾಡಿ ದೊಡ್ಡ ಅಕ್ಷರ Y33ಗೆ ಆದೇಶಿಸಿದಾಗ ನಿಮಗೆ 0 0217 ಕೋನ 229 2 ಡಿಗ್ರಿ ಸಿಗುತ್ತದೆ ಈಗ ದೊಡ್ಡ ಅಕ್ಷರ Y31 ಭಾಗಿಸು capital Y33 ಯನ್ನು ಕಂಡು ಹುಡುಕಬೇಕು ನಿಮಗೆ Y31 Y33 ಗೊತ್ತಿದೆ ಆದ್ದರಿಂದ ಅದರ ಬೆಲೆ 0 6 ಡಿಗ್ರಿ ಅದೇ ರೀತಿ Y32Y33ಕ್ಯಾಪಿಟಲ್ Y 30 ಇದು ಈ ಮೌಲ್ಯಗಳನ್ನು 35 6 ಡಿಗ್ರಿ ಮತ್ತು 67 23 ಕೋನ ಮೈನಸ್ 67 2 ಡಿಗ್ರಿ ನೀವು 0 532 ಕೋನ 183 8 ಡಿಗ್ರಿ ಪಡೆಯುತ್ತೀರಿ ಆದ್ದರಿಂದ ಆ ಸಮೀಕರಣ 3 ಎಂದರೆ ಈ ಸಮೀಕರಣವನ್ನುV 2p1 0 0217 ಕೋನ 229 2 ಡಿಗ್ರಿ ಎಂದು ಬರೆಯಲಾಗಿದೆ ಮೈನಸ್ 0 47 ಕೋನವನ್ನು 175 6 ಡಿಗ್ರಿ V 1 ಆಗಿ ನಂತರ ಮೈನಸ್ 0 532 ಕೋನವನ್ನು 183 8 ಡಿಗ್ರಿ ಆಗಿ V 2p1 V2 ಇದು ಸಮೀಕರಣ 4 ಈಗ ಇದು ಸಮೀಕರಣ 3 ಮತ್ತು ಈ ನೀವು ಮಾಡಬೇಕಾದ ಸಮೀಕರಣ 4 ಇದು ನಿಧಾನಗತಿಯ ಪುನರಾವರ್ತನೆಯಾಗಿದೆ ಆದ್ದರಿಂದ ಲೆಕ್ಕಾಚಾರ ಮಾಡುವ ಮೊದಲ ನಿಯತಾಂಕದ ಎಲ್ಲಾ ನಿಯತಾಂಕಗಳು ಪುನರಾವರ್ತನೆಯ ಪ್ರಕ್ರಿಯೆಯನ್ನು ಸರಿಯಾಗಿ ಬದಲಾಯಿಸುವುದಿಲ್ಲ ನಂತರ ನೀವು p 0 ಅನ್ನು ಹಾಕಿದ ಮೊದಲ ಮತ್ತು ಪುನರಾವರ್ತನೆಯ 3 ಮತ್ತು 4 ಅನ್ನು ಸಮೀಕರಣವನ್ನು ಪರಿಹರಿಸುತ್ತೀರಿ ಆದ್ದರಿಂದ ನೀವು p 0 ಅನ್ನು ಹಾಕಿದಾಗ ಅದು V21 ಆಗುತ್ತದೆ ಮತ್ತು ಇದು 0 0478 ಕೋನ 222 1 ಡಿಗ್ರಿ V20 ಕಾನ್ಜುಗೇಟ್ ಜೊತೆಗೆ 0 3846 V1 ಜೊತೆಗೆ 0 ಆದ್ದರಿಂದ V11 05 ನಿಮಗೆ 1 05 j 0 0 ಎಂದು ತಿಳಿದಿದೆ V30 ಸಹ 1 j 0 ನಿಮಗೆ ಅದು ತಿಳಿದಿದೆ ಮತ್ತು ನಿಮ್ಮ ಈ ವಿಷಯವು ನಿಮ್ಮ V 2 ಆರಂಭಿಕ ಮೌಲ್ಯವೂ 1 j 0 ಆದ್ದರಿಂದ ಇಲ್ಲಿ ಸಹ ಇದು 1 j 0 ಸಂಯೋಗವಾಗಿರುತ್ತದೆ ಅಂದರೆ ಅದು 1 ಆದ್ದರಿಂದ ಈ ಮೌಲ್ಯವನ್ನು ಪರ್ಯಾಯವಾಗಿ V21 ವು 1 ಗೆ ಸಮಮಾಗಿದೆ 1 j0 ಸಂಯುಕ್ತದಿಂದ ಭಾಗಿಸಿ ಅಂದರೆ 1 j0 ಎಂದರೆ 1 ಮಾತ್ರ ನಂತರ 0 3846 V1 1 05 j 0 ಮತ್ತು ನಿಮ್ಮ ಇತರ ಪದ 0 6153 V301 j 0 ನ ಆರಂಭಿಕ ಮೌಲ್ಯ ನಂತರ ನೀವು ಇದನ್ನೆಲ್ಲ ಲೆಕ್ಕಾಚಾರ ಮಾಡುತ್ತೀರಿ ನೀವು ಹಾಗೆ ಮಾಡಿದರೆ V21 ಮೊದಲ ಪುನರಾವರ್ತನೆ 0 98305 ಕೋನ ಮೈನಸ್ 1 8 ಡಿಗ್ರಿ ಆಗಿರುತ್ತದೆ ಅಂತೆಯೇ V3 ಗಾಗಿ ನೀವು ಮತ್ತೆ p 0 ಅನ್ನು ಹಾಕಿದ್ದೀರಿ ಆದ್ದರಿಂದ V31 ಇದು ಈಗಾಗಲೇ ನೀವು V30 ಕಾಂಜುಗೇಟ್ ಮೈನಸ್ 0 47 ಕೋನ 175 6 ಡಿಗ್ರಿ V1 ನಿಂದ ಭಾಗಿಸಿ ನಂತರ ಮೈನಸ್ 0 532 ಕೋನ 183 8 ಡಿಗ್ರಿ ನಿಮ್ಮ V2 ಆಗಿದ್ದು ಅದು ಮೊದಲ ಪುನರಾವರ್ತನೆಯಲ್ಲಿ 1 ಆಗಿದೆ ಇದರರ್ಥ ಈ ಮೌಲ್ಯಗಳು ಇಲ್ಲಿ ಇಡುವುದಿಲ್ಲV2 0 t ತಕ್ಷಣದ ಮೌಲ್ಯವು ಮುಂದಿನ ಸಮೀಕರಣದಲ್ಲಿ ಬರಬೇಕು ಆದ್ದರಿಂದ V21 ಇಲ್ಲಿದೆ ಆದ್ದರಿಂದ ನೀವು V21 ಮಾಡಿ ಮತ್ತು ನಂತರ ನೀವು V2 V3 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದು 1 j 0 ಕಾಂಜುಗೇಟ್ ಮತ್ತು ಮೈನಸ್ 0 6 ಡಿಗ್ರಿ 1 05 ಜೆ 0 ಮತ್ತು ಇದು ಮೈನಸ್ 0 8 ಡಿಗ್ರಿ ಆಗಿ 0 98305 ಕೋನ ಮೈನಸ್ 1 0011 ಕೋನ ಮೈನಸ್ 2 06 ಡಿಗ್ರಿ ಸರಿಯಾಗಿ ಪಡೆಯುತ್ತೀರಿ ಎಂದು ಲೆಕ್ಕ ಹಾಕಿದ ನಂತರ V31 ಬರುತ್ತದೆ ಇದರರ್ಥ ಮೊದಲ ಪುನರಾವರ್ತನೆಯ ನಂತರ V21 ಮೌಲ್ಯ ಇದಾಗಿದೆ ಮತ್ತು V31 ಮೌಲ್ಯ ಇದಾಗಿದೆ ಎಂದು ತಿಳಿದುಬರುತ್ತದೆ ಈಗ ಎರಡನೇ ಪುನರಾವರ್ತನೆಗಾಗಿ ನೀವು ಎರಡನೇ ಪುನರಾವರ್ತನೆಗೆ ಹೋಗುವಾಗ ಈ ಮೌಲ್ಯಗಳು ಸ್ಥಿರವಾಗಿರುತ್ತವೆ ಎಲ್ಲಾ ಸ್ಥಿರ ನಿಯತಾಂಕಗಳನ್ನು ಮೊದಲು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ V2'ನ ಎರಡನೇ ಪುನರಾವರ್ತನೆ ನಂತರ V22 p 1 ಆಗಿದ್ದರೆ ಅದು 0 479 ಕೋನ 220 1 ಆಗುತ್ತದೆ ಅದು V2 ಗಾಗಿ ನೀವು ಪಡೆದ ಮೊದಲ ಪುನರಾವರ್ತನೆಯ ಮೌಲ್ಯದಿಂದ ಭಾಗಿಸಿ 0 98305 ಕೋನ ಮೈನಸ್ 1 8 ಡಿಗ್ರಿ ಆದ್ದರಿಂದ 0 98305 ಕೋನ ಮೈನಸ್ 1 8 ಡಿಗ್ರಿ ಕಾಂಜುಗೇಟ್ ಪ್ಲಸ್ 0 3846 ಇಂಟು 1 05 ಕಾಂಜುಗೇಟ್ j0 0 ಈ ಪದವು ನಿಜವಾಗಿ ಸ್ಥಿರವಾಗಿರುತ್ತದೆ ಏಕೆಂದರೆ V1 ಸಹ ಸ್ಥಿರವಾಗಿರುತ್ತದೆ ಏಕೆಂದರೆ ನಿಮ್ಮ ಸ್ಲಾಕ್ ಬಸ್ ಈ ಪದವು ಪ್ಲಸ್ ಎಂದು ಹೇಳುತ್ತಿಲ್ಲ 0 6153 ಇಂಟು 1 011 ಕೋನ ನಿಮ್ಮ ಈ ಮೈನಸ್ 2 06 ಡಿಗ್ರಿ ಈ ಮೌಲ್ಯವನ್ನು ನೀವು V31 ಗೆ ಪಡೆದುಕೊಂಡಿದ್ದೀರಿ ಆದ್ದರಿಂದ ನೀವು ಅದನ್ನು ಆ ರೀತಿಯಾಗಿ ಮಾಡಿದರೆ V22 ಎರಡನೇ ಪುನರಾವರ್ತನೆಯಲ್ಲಿ 0 98265 ಕೋನ ಮೈನಸ್ 3 048 ಡಿಗ್ರಿ ಆಗಿರುವುದು ಅಂತೆಯೇ V32 ನೀವು ಇಲ್ಲಿ ಲೆಕ್ಕಾಚಾರ ಮಾಡಿದರೂ ಸಹ ನೀವು ಈ ಮೊದಲು ಪಡೆದ ಪದವನ್ನು ಸಹ ಹೇಳಿ ಮತ್ತು ಇದು ಮೊದಲ ಪುನರಾವರ್ತನೆಯಲ್ಲಿ ನೀವು ಪಡೆದ 1 0011 ಆಗಿದೆ ಆದ್ದರಿಂದ ಕೋನ ಮೈನಸ್ 2 06 ಡಿಗ್ರಿ ಕಾಂಜುಗೇಟ್ ಇದು ಕಾಂಜುಗೇಟ್ ಮೈನಸ್ 0 471 ಕೋನ 175 6 ಡಿಗ್ರಿಯು 1 05j ಆಗಿರುತ್ತದೆ ಈ ಪದವು ನಿಜವಾಗಿ ಸ್ಥಿರವಾಗಿರುತ್ತದೆ ಏಕೆಂದರೆ V1 ಸಹ ಸ್ಲಾಕ್ ಬಸ್ ವೋಲ್ಟೇಜ್ ನಲ್ಲಿ ಬದಲಾಗುವುದಿಲ್ಲ ನಂತರ ಮೈನಸ್ 0 532 ಕೋನ 183 8 ಡಿಗ್ರಿ V22 ವೋಲ್ಟೇಜ್ ಯನ್ನು ನೀವು ಇಲ್ಲಿಗೆ ಪಡೆದುಕೊಂಡಿದ್ದೀರಿ 0 98265 ಕೋನ ಮೈನಸ್ 3 048 ಡಿಗ್ರಿ ಈ ಮೌಲ್ಯಗಳು ನೇರವಾಗಿ ಇಲ್ಲಿ ಆದೇಶಿಸಿ ಆದ್ದರಿಂದ ನೀವು ಹಾಗೆ ಮಾಡಿದರೆ ಅದನ್ನು ಅಲ್ಲಿ ಇರಿಸಿ ಆದ್ದರಿಂದ ನೀವು ಹಾಗೆ ಮಾಡಿದರೆ V32 ವು 1 00099 ಕೋನ ಮೈನಸ್ 2 6 ಡಿಗ್ರಿ ಬರುತ್ತದೆ ಆದ್ದರಿಂದ ಇದು ಕೇವಲ ಎರಡು ಪುನರಾವರ್ತನೆಗಳು ಇದರ ಪರಿಹಾರ ಕನ್ವರ್ಜ ಆಗುತ್ತದೆಯೋ ಇಲ್ಲವೋ ನಮಗೆ ತಿಳಿದಿಲ್ಲ ಆದ್ದರಿಂದ ನೀವು ಕ್ಯಾಲ್ಕುಲೇಟರ್ ಅನ್ನು ಇನ್ನು ಎರಡು ಮೂರು ಪುನರಾವರ್ತನೆಗಳ ಮೂಲಕ ನೀವು ಸರಿಯಾಗಿ ತಿಳಿಯಬಹುದು ಆದ್ದರಿಂದ ಗೌಸ್ ಸೀಡೆಲ್ ವಿಧಾನವನ್ನು ಬಳಸಿಕೊಂಡು ಈ ರೀತಿಯಾಗಿ ಲೆಕ್ಕಾಚಾರ ಮಾಡಬಹುದು ಇವು ಸಮಸ್ಯಾತ್ಮಕತೆಯನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ತೋರಿಸುವ ಹಂತಗಳು ಆದ್ದರಿಂದ ಎರಡು ಪುನರಾವರ್ತನೆಗಳನ್ನು ಮಾತ್ರ ಮಾಡಲಾಗಿದೆ ಆದ್ದರಿಂದ ಮುಂದಿನ ಎರಡನೇ ಪುನರಾವರ್ತನೆಯ ನಂತರ ಇದು ನಿಮ್ಮ V2 0 98265 ಕೋನ ಮೈನಸ್ 3 048 ಡಿಗ್ರಿ ಮತ್ತು V32 1 99900099 ಕೋನ ಮೈನಸ್ 2 68 ಡಿಗ್ರಿ ಎಂದು ನೀವು ಕರೆಯುವುದು ಆದ್ದರಿಂದ ಇದು ಎರಡನೇ ಪುನರಾವರ್ತನೆಯ ನಂತರ ನಿಮ್ಮ V2 V3 ಆಗಿದ್ದು ಸ್ಲಾಕ್ ಬಸ್ ಶಕ್ತಿಯನ್ನು ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ಎರಡನೇ ಪುನರಾವರ್ತನೆಯ ನಂತರ 41 ರ ಸಮೀಕರಣದಿಂದ ಸ್ಲಾಕ್ ಬಸ್ ಶಕ್ತಿ ಇದರರ್ಥ ಸ್ಲಾಕ್ ಬಸ್ನ 4 ನೇ ಹಂತದ ಲೆಕ್ಕಾಚಾರದಲ್ಲಿ ಗೌಸ್ ಸೀಡೆಲ್ ವಿಧಾನಕ್ಕಾಗಿ ಗೌಸ್ ಅಲ್ಗಾರಿದಮ್ಗಾಗಿ ಎಲ್ಲಾ ಅಲ್ಗಾರಿದಮ್ ಅನ್ನು ನಾವು ವಿವರಿಸಿದಾಗ ಇದು ಸಮೀಕರಣ 41 ಸ್ಲಾಕ್ ಬಸ್ ಶಕ್ತಿ ಆಗಿದೆ ಆದ್ದರಿಂದ ಸ್ಲಾಕ್ ಬಸ್ ಶಕ್ತಿಗಾಗಿ ನಾವು i ಅನ್ನು '1' ಗೆ ಸಮನಾಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ P1 K'ಗೆ ಸಮನಾಗಿರುತ್ತದೆ K 1 ರಿಂದ n ಗೆ ಸಮಾನವಾಗಿರುತ್ತದೆ ಮತ್ತು ನಂತರ V1 Vk Y Y1k ಎಲ್ಲವೂ ಪ್ರಮಾಣ ಆಗಿದೆ P1k1nV1Vk|Y1k|cos θ1k 1k Q1k1nV1Vk|Y1k|sin θ1k 1k ಆದ್ದರಿಂದ ಎರಡನೇ ಪುನರಾವರ್ತನೆಯ ನಂತರ n 3ಕ್ಕೆ ಸಮಾನವಾಗಿರುತ್ತದೆ ಏಕೆಂದರೆ ಮೂರು ಬಸ್ ಸಮಸ್ಯೆಯನ್ನು ನಾವು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ 41ನೇ ಸಮೀಕರಣವು P1 ಪರಿಗಣಿಸಿದಾಗ k ಯು 1 ರಿಂದ 3 ಕ್ಕೆ ಸಮನಾಗಿರುತ್ತದೆ V1 Vk Y1k ಎಲ್ಲವೂ ಪ್ರಮಾಣ ಆದಾಗ cosθ1k − δ1 δk ಸಿಗುತ್ತದೆ ಆದ್ದರಿಂದ ಅಂತಹ ಗಣನೆಯನ್ನು ಮಾಡುವಾಗ ನೀವು ಸಾಕಷ್ಟು ತಾಳ್ಮೆ ಹೊಂದಿರಬೇಕು ಇಲ್ಲದಿದ್ದರೆ ಅದು ಈ ಸಮೀಕರಣವನ್ನು ಬರೆಯುವಾಗ ನೀವು ಯಾವುದೇ ಒಂದು ಪದವನ್ನು ಕೈಬಿಡುವ ಸಾಧ್ಯತೆಯಿದೆ ಎರಡನೆಯ ಸಾಧ್ಯತೆಯೆಂದರೆ ಲೆಕ್ಕಾಚಾರದ ದೋಷ ಅಂದರೆ ಕ್ಯಾಲ್ಕುಲೇಟರ್ ದೋಷ ನೀವು ತುಂಬಾ ವೇಗವಾಗಿ ಲೆಕ್ಕಾಚಾರ ಮಾಡಲು ಪ್ರಯತ್ನಿಸಿದರೆ ನೀವು ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ತಪ್ಪು ಸಂಭವಿಸುವ ಸಾಧ್ಯತೆಯಿದೆ ಆದ್ದರಿಂದ ನೀವು ಇದನ್ನು ವಿಸ್ತರಿಸಿದರೆ ಅದು V1 ಆಗಿರುತ್ತದೆ ನಂತರ ಪರಿಮಾಣ Y11 ದೊಡ್ಡ ಅಕ್ಷ್ರರ Y11 ನಂತರ cos θ11 ಪ್ಲಸ್ ಪರಿಮಾಣ V1 ಪರಿಮಾಣ V2 ಪರಿಮಾಣ Y12cosθ12 − δi ಪ್ಲಸ್ δ1 ಪ್ಲಸ್ δ2 ಪ್ಲಸ್ ಪರಿಮಾಣ V1 V3 ಪರಿಮಾಣ Y13cosY13cosθ13 − δ1 − δ3 ಈಗ ಎರಡನೇ ಪುನರಾವರ್ತನೆಯ ನಂತರ ಈ ವಿದ್ಯುತ್ ಆವೇಶ ವನ್ನು ಪಡೆದುಕೊಂಡಿದ್ದೀರಿ ಮತ್ತು ಎಲ್ಲಾ ಕೋನಗಳನ್ನು θ11 ಕರೆಯಲಾಗುತ್ತದೆ Y11 ಅಂದರೆ ಆ ಕೋನ Y11 ಕೋನ ಎಂದು ಕರೆಯಲ್ಪಡುವ ಕೋನಗಳು Y12 Y13 ಎಲ್ಲವೂ ಸರಿಯಾಗಿ ತಿಳಿದಿದೆ ಮತ್ತು θ1 ಅನ್ನು ನೀವು 0 ಎಂದು ಕರೆಯಬಹುದು ಏಕೆಂದರೆ ಸ್ಲಾಕ್ ಬಸ್ ವೋಲ್ಟೇಜ್ 1 05 ಪ್ಲಸ್ j0 ಆದ್ದರಿಂದ ಎರಡನೇ ಪುನರಾವರ್ತನೆಯ ನಂತರ θ1 0 ಆಗಿದ್ದು ಮತ್ತು θ2 ಎರಡನೇ ಪುನರಾವರ್ತನೆಯ ನಂತರ −3 048 ಡಿಗ್ರಿ ಮತ್ತು θ3 ಎರಡನೇ ಪುನರಾವರ್ತನೆಯ ನಂತರ −2 68 ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನೀವು ಈ ಎಲ್ಲಾ ಡೇಟಾವನ್ನು ಆದೇಶಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಮಾಣ V1 ನ ಮೌಲ್ಯ 1 05 ಮತ್ತು θ12 ನ ಮೌಲ್ಯ 0 ಆಗಿದೆ ಅದು ಸ್ಲಾಕ್ ಬಸ್ ಕೋನವಾಗಿದೆ ನಂತರ ಪ್ರಮಾಣ V2 ಇದು ಎರಡನೇ ಪುನರಾವರ್ತನೆಯ ನಂತರ ನಾವು ಲೆಕ್ಕಾಚಾರ ಮಾಡಿದ್ದೇವೆ ಇದೀಗ ನಾನು 2 −3 048 ಡಿಗ್ರಿ ತೋರಿಸಿದೆ ಪ್ರಮಾಣ V3 1 00099 ಮತ್ತು ಈ 3 ಮೌಲ್ಯ −2 68 ಡಿಗ್ರಿ ಈಗ ದೊಡ್ಡ ಅಕ್ಷರ Y11 53 85 ಮತ್ತು ಕೋನವು −68 2 ಡಿಗ್ರಿ ಯೆಂದು ನೀವು ಸರಿಯಾಗಿ ಲೆಕ್ಕಾಚಾರ ಮಾಡಿದ್ದೀರಿ ಮತ್ತು ದೊಡ್ಡ ಅಕ್ಷರ Y12 22 36 ಮತ್ತು θ12 ಮೌಲ್ಯ 116 56 ಡಿಗ್ರಿ ಎಂದು ಲೆಕ್ಕ ಮಾಡಿದಾಗ Y13 31 62 ಮತ್ತು θ13 188 4 ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಈ ಎಲ್ಲ ವಿಷಯಗಳನ್ನು P1 ಗಾಗಿ ಆದೇಶಿಸಬೇಕು ಆದ್ದರಿಂದ ನೀವು ಹಾಗೆ ಮಾಡಿದರೆ P1 ಯುನಿಟ್ಗೆ 3 84 ಮೆಗಾವ್ಯಾಟ್ ಗೆ ಸಮನಾಗಿರುತ್ತದೆ ಬಾಸ್ MVA ಯು 100 ಆಗಿದ್ದು ಅದನ್ನು ಗುಣಿಸಿದರೆ 384 ಮೆಗಾವ್ಯಾಟ್ ಆಗುತ್ತದೆ ಅಂತೆಯೇ ಅಲ್ಗಾರಿದಮ್ನನ4 ನೇ ಹಂತದಲ್ಲಿ ಮತ್ತೆ ಸಮೀಕರಣ 42 ನ್ನು ಅರ್ಥೈಸುವ ಸಲುವಾಗಿ ನೀವು ಈ ಬಸ್ಗಾಗಿ n 3 ಅನ್ನು ಹಾಕಿದಾಗ ಮತ್ತು ಸಡಿಲವಾದ ಬಸ್ Q1right ನ ಪ್ರತಿಕ್ರಿಯಾತ್ಮಕ ಶಕ್ತಿ ಯಾವುದು ಎಂದು ಕಂಡುಹಿಡಿಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಸಮೀಕರಣ 42 ರಿಂದ ಹಾಕಿದದ್ದೀರಿ ಅಂದರೆ ಇದು ನಿಮ್ಮ ಸಮೀಕರಣ 42 ಆದ್ದರಿಂದ Q1 ಮೈನಸ್ k ಗೆ ಸಮಾನವಾಗಿರುತ್ತದೆ ಸಿಗ್ಮಾ k ಯು 1 ರಿಂದ 3 ಪ್ರಮಾಣ V1 ಪ್ರಮಾಣ Vk ಪ್ರಮಾಣ Y1ksin𝛉1k 𝛿1𝛿k ಇದನ್ನು ವಿಸ್ತರಿಸಿದಾಗ ಈ ರೀತಿಯಾಗಿ ಇರುತ್ತದೆ Q1k1nV1Vk|Y1k|sin θ1k 1k ಇದು ಈ ರೀತಿಯಾಗುತ್ತದೆ ಮತ್ತು ನೀವು ಕೊಟ್ಟಿರುವ ಎಲ್ಲಾ ನಿಯತಾಂಕಗಳನ್ನು ಹಾಕಿ ಲೆಕ್ಕಾಚಾರ ಮಾಡಿದರೆ ಅದು ಪ್ರತಿ ಯೂನಿಟ್ಗೆ 1 9786 ಆಗುತ್ತಿದೆ ಎಂದು ಹೇಳಬಹುದು ಇದು ಪ್ರತಿ ಯೂನಿಟ್ಗೆ ಮೆಗಾ ವರ್ ಆಗಿದೆ ಮೆಗಾ ವರ್ ಇದು ಮೆಗಾವ್ಯಾಟ್ ಆಗಿರುವುದಿಲ್ಲಅದು Q ಗೆ 100ರಿಂದ ಗುಣಿಸಿದಾಗ ಬರುವುದು ಇದರ ಏಕಮಾನವು ಮೆಗಾ ವರ್ ಆಗಿದ್ದು ಇದನ್ನು ಏಕಮಾನ ಮೆಗಾವರ್ ಎಂದು ಕರೆದರೂ ತೊಂದರೆಯೇನಿಲ್ಲ ಅದು1 ಆದ್ದರಿಂದಇದು ಎರಡನೇ ಪುನರಾವರ್ತನೆಯ ನಂತರ 197 86 ಮೆಗಾ ವರ್ಆಗಿ ಸಿಗುತ್ತದೆ ಈಗ ಮತ್ತೊಮ್ಮೆ ಸಮೀಕರಣ 34 ರಿಂದ ಲೈನ್ ಪವರ್ ಫ್ಲೋ ಸೂತ್ರ ಆ Pik ಅಭಿವ್ಯಕ್ತಿಯಿಂದ ಲಭಿಸಿದೆ ಅದೇ ಸಮೀಕರಣವನ್ನು ನೀವಿಲ್ಲಿ ಬರೆಯುತ್ತಿದ್ದೀರಿ ಕೇವಲ i 1 k 2 ಹಾಕಿ ಹಾಗಾಗಿ ಇದು ನಿಮ್ಮ ಲೈನ್ ಪವರ್ ಫ್ಲೋ ಸೂತ್ರ ಕೇವಲ k i 1 k 2 ಹಾಕಿ ಮತ್ತು ಎಲ್ಲಾ ನಿಯತಾಂಕಗಳನ್ನು ಹಾಕಿ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನು ಹಾಕಿದಾಗ ನಿಮಗೆ P12 ಅಂದರೆ ಪ್ರತಿ ಒಂದು ಮೆಗಾವ್ಯಾಟ್ಗೆ 1 ಹಾಗಾಗಿ ಈ ಪ್ರತಿ ಒಂದು ಮೆಗಾವ್ಯಾಟ್ ಮೌಲ್ಯವನ್ನು 100 ರಿಂದ ಗುಣಾಕಾರ ಮಾಡಿದರೆ 181 89 ಸಿಗುತ್ತದೆ ಅಂತೆಯೇ ನಿಮ್ಮ i 1 k 3 ಆಗಿದ್ದಾಗ P13 ಸುಲಭವಾಗಿ ನಿಮಗೆ ಸಿಗಬಹುದು ಅಂದರೆ ಈ ಅಭಿವ್ಯಕ್ತಿಯಲ್ಲಿ 34 ನೇ ಸಮೀಕರಣ ಸಮೀಕರಣ 34 ರಿಂದ ನೀವು i 1 ಮತ್ತು k 2 i 1 k 3 i 2 k 3 ಅನ್ನು ಕಂಡುಹಿಡಿಯಬಹುದು ಮತ್ತು P24 ಎಲ್ಲವೂ ನಿಮಗೆ ಸಿಗುತ್ತದೆ ಹಾಗಾಗಿ ಅದೇ ರೀತಿ P13 ಕೂಡ ಇದನ್ನು ನೋಡಬಹುದು ಮತ್ತು ಎಲ್ಲಾ ಮಾಹಿತಿಯನ್ನು ಅಳವಡಿಸಿದ ಮೇಲೆ ನಿಮಗೆ ಸಿಗುತ್ತದೆ ಇಲ್ಲಿ P13 2 0 ಪ್ರತಿ ಒಂದು ಮೆಗಾವ್ಯಾಟ್ ಅಂದರೆ 200 ಮೆಗಾವ್ಯಾಟ್ಅನ್ನು 100 ರಿಂದ ಗುಣಾಕಾರ ಮಾಡುವುದು ಅಂತೆಯೇ P23 ಮೂರು ಕೂಡ i2 ಮತ್ತು k3 ಹಾಗಾಗಿ ಇದು ಅಭಿವ್ಯಕ್ತಿಯಲ್ಲವೇ ಇದನ್ನು ಹಾಕಿದಾಗ ಸಿಗುತ್ತದೆ P23 ಇದು ಮೈನಸ್ 49 03 ಮೆಗಾವ್ಯಾಟ್ ಗೆ ಸಮನಾಗಿದೆ ಮೈನಸ್ ಚಿಹ್ನೆಯು ನಿಜವಾಗಿ ವಿದ್ಯುತ್ ಶಕ್ತಿಯು ಮೂರರಿಂದ ಎರಡಕ್ಕೆ ಹರಿಯುವುದನ್ನು ಸೂಚಿಸುತ್ತದೆ ಎರಡರಿಂದ ಮೂರು ಇದು ಋಣಾತ್ಮಕವನ್ನು ತೋರಿಸುತ್ತದೆ ಅಂದರೆ ವಿದ್ಯುಚ್ಛಕ್ತಿಯು ಮೂರರಿಂದ ಎರಡಕ್ಕೆ ನಿಜವಾಗಿ ಹರಿಯುತ್ತದೆ